ಸ್ವಾಗತ ಈ ಭಾಗದಲ್ಲಿ ನಾವು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಎಂದರೇನು ಎಂದು ಅರ್ಥಮಾಡಿಕೊಳ್ಳೋಣ ಸರಿ ತದನಂತರ ಮತ್ತೊಂದು ಅಂಶವೆಂದರೆ ಸ್ಲಿವ್ ದರ ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ನಾವು 2 ವಿಷಯಗಳನ್ನು ನೋಡುತ್ತೇವೆ ಮತ್ತೆ ಇವು ಕಾರ್ಯಾಚರಣಾ ವರ್ಧಕದ ಗುಣಲಕ್ಷಣಗಳಾಗಿವೆ ಸಿದ್ಧಾಂತದ ಭಾಗದಲ್ಲಿ ನಾವು ಈಗಾಗಲೇ ನೋಡಿದ ಈ ನಿರ್ದಿಷ್ಟ ಕೋರ್ಸ್ನ ಒಂದು ಭಾಗವಾಗಿ ನಾನು ಆವರಿಸುತ್ತಿರುವ ಪ್ರಯೋಗಗಳ ಸೆಟ್ ಇವು ಆದ್ದರಿಂದ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಇನ್ಪುಟ್ ಆಫ್ಸೆಟ್ ಕರೆಂಟ್ ಸ್ಲಿವ್ ದರಗಳು ಯಾವುವು ಎಂದು ನಾವು ಕಲಿಯುವ ಸಿದ್ಧಾಂತದ ಭಾಗವಾಗಿದೆ ಮತ್ತು ನಂತರ ನಾವು ಸಿಎಮ್ಆರ್ಆರ್ ಅನ್ನು ನೋಡಿದ್ದೇವೆ ಇನ್ವರ್ಟಿಂಗ್ ಆಂಪ್ಲಿಫಯರ್ ನಾನ್ ಇನ್ವರ್ಟಿಂಗ್ ಆಂಪ್ಲಿಫಯರ್ ಮತ್ತು ಆಸಿಲೇಟರ್ಗಳನ್ನು ನಾವು ನೋಡಿದ್ದೇವೆ ಇಲ್ಲಿ ನಾವು ಸರ್ಕ್ಯೂಟ್ ಮಾಡುವ ಮೂಲಕ ಅದನ್ನು ನಿಜವಾಗಿ ಪರೀಕ್ಷಿಸುತ್ತಿದ್ದೇವೆ ಕಾರ್ಯಾಚರಣೆಯ ವರ್ಧಕವನ್ನು ನೀವು ಹೇಗೆ ಬಳಸಬಹುದು ಮತ್ತು ವಿಭಿನ್ನ ನಿಯತಾಂಕಗಳನ್ನು ನೀವು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅದು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಇದರೊಂದಿಗೆ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಮೂಲಕ ನೀವು ಏನು ಹೇಳುತ್ತೀರಿ ಎಂದು ನೋಡೋಣ ಈಗ ನೀವು ಇನ್ಪುಟ್ ಟರ್ಮಿನಲ್ನಲ್ಲಿ ಯಾವುದೇ ವೋಲ್ಟೇಜ್ ನೀಡಿಲ್ಲ ಎಂದು ಊಹಿಸಿ ಅಥವಾ ಇನ್ಪುಟ್ ಟರ್ಮಿನಲ್ ಆಪ್ ಆಂಪ್ಸ್ ಅನ್ನು ಆಧಾರವಾಗಿರಿಸಲಾಗುತ್ತದೆ ಅಂದರೆ ಇನ್ವರ್ಟಿಂಗ್ ಟರ್ಮಿನಲ್ ಗ್ರೌಂಡ್ ಮಾಡಿದ್ದೇವೆ ಆದ್ದರಿಂದ ಔಟ್ಪುಟ್ನಲ್ಲಿ ನೀವು ಏನು ನಿರೀಕ್ಷಿಸುತ್ತೀರಿ ಔಟ್ಪುಟ್ 0 ಆಗಿರಬೇಕು ಸರಿ ಆದರೆ ಈ ನಿರ್ದಿಷ್ಟ ಪ್ರಯೋಗವನ್ನು ಪರೀಕ್ಷಿಸುವ ಮೂಲಕ ನೀವು ನಿಜವಾಗಿಯೂ ಕಾರ್ಯಾಚರಣಾ ವರ್ಧಕವನ್ನು ಅಳೆಯುವಾಗ ಅಂದರೆ ನೀವು ಟರ್ಮಿನಲ್ ಗ್ರೌಂಡ್ ಅನ್ನು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಗ್ರೌಂಡ್ ಅನ್ನು ಇನ್ವರ್ಟಿಂಗ್ ಆಗಿಸುತ್ತೀರಿ ಔಟ್ಪುಟ್ ವೋಲ್ಟೇಜ್ 0 ಅಲ್ಲ ಎಂದು ನೀವು ಕಂಡುಕೊಳ್ಳುವಿರಿ ಆದ್ದರಿಂದ ಔಟ್ಪುಟ್ ವೋಲ್ಟೇಜ್ 0 ಅಲ್ಲ ನಾವು ಅದನ್ನು 0 ಹೇಗೆ ಮಾಡಬಹುದು ಸರಿ ಮತ್ತು ಔಟ್ಪುಟ್ ವೋಲ್ಟೇಜ್ 0 ಮಾಡಲು ಇನ್ಪುಟ್ನಲ್ಲಿ ಅಗತ್ಯವಿರುವ ವೋಲ್ಟೇಜ್ ನಿಮ್ಮ ಆಫ್ಸೆಟ್ ವೋಲ್ಟೇಜ್ ಆಗಿದೆ ಇದು ಆಫ್ಸೆಟ್ ವೋಲ್ಟೇಜ್ ಎಂದರ್ಥ ಈಗ ಪರದೆಯ ಮೇಲೆ ವ್ಯಾಖ್ಯಾನ ಏನು ಮತ್ತು ನಾವು ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅನ್ನು ಹೇಗೆ ಅಳೆಯಬಹುದು ಎಂಬುದನ್ನು ನೋಡೋಣ ಹಾಗಾದರೆ ನಾವು ಏನು ನೋಡಿದ್ದೇವೆ ಎರಡೂ ಇನ್ಪುಟ್ ಟರ್ಮಿನಲ್ಗಳು ಸರಿಯಾಗಿ ಗ್ರೌಂಡ್ ಆದಾಗ ಇದರರ್ಥ ನಾನು ಕಾರ್ಯಾಚರಣೆಯ ವರ್ಧಕವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನಾನು ಇನ್ಪುಟ್ ಟರ್ಮಿನಲ್ಗಳನ್ನು ಗ್ರೌಂಡ್ ಗೆ ಇಳಿಸುತ್ತೇನೆ ಈಗ ಇದು ಕೇವಲ ಒಂದು ಉದಾಹರಣೆಯಾಗಿದೆ ಮುಂದಿನ ಸ್ಲೈಡ್ನಲ್ಲಿ ನಾವು ಉದಾಹರಣೆಯನ್ನು ನೋಡುತ್ತೇವೆ ಮುಂದಿನ ಸ್ಲೈಡ್ನಲ್ಲಿ ನಾನು ಸರ್ಕ್ಯೂಟ್ ತೋರಿಸುತ್ತಿದ್ದೇನೆ ಆದ್ದರಿಂದ ಇನ್ಪುಟ್ ಟರ್ಮಿನಲ್ಗಳು ಗ್ರೌಂಡ್ ಆದಾಗ ಆದರ್ಶಪ್ರಾಯವಾಗಿ ಔಟ್ಪುಟ್ ವೋಲ್ಟೇಜ್ 0 ಆಗಿರಬೇಕು ಸರಿ ಆದರೆ ಪ್ರಾಯೋಗಿಕ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಸಂದರ್ಭದಲ್ಲಿ 0 ಅಲ್ಲದ ಔಟ್ಪುಟ್ ವೋಲ್ಟೇಜ್ ಇರುತ್ತದೆ ಸರಿ ಮತ್ತು ಈ ಔಟ್ಪುಟ್ ವೋಲ್ಟೇಜ್ 0 ಮಾಡಲು ಮಿಲಿವೋಲ್ಟ್ಗಳಲ್ಲಿನ ಸಣ್ಣ ವೋಲ್ಟೇಜ್ ಅನ್ನು ಇನ್ಪುಟ್ ಟರ್ಮಿನಲ್ಗಳಲ್ಲಿ ಒಂದಕ್ಕೆ ಅನ್ವಯಿಸಬೇಕಾಗುತ್ತದೆ ಸರಿ ಆದ್ದರಿಂದ ಔಟ್ಪುಟ್ ವೋಲ್ಟೇಜ್ 0 ಮಾಡಲು ಈ ಸಣ್ಣ ವೋಲ್ಟೇಜ್ ಅಗತ್ಯವಿದೆ ಸರಿ ಔಟ್ಪುಟ್ ವೋಲ್ಟೇಜ್ 0 ಮಾಡಲು ಅಗತ್ಯವಿರುವ ಈ ಸಣ್ಣ ವೋಲ್ಟೇಜ್ ಅನ್ನು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ವಿಅಯೋಸ್ಎಂದು ಸೂಚಿಸುತ್ತದೆ ಸರಿ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಸುಲಭ ಅದನ್ನು ಹೇಗೆ ಲೆಕ್ಕ ಹಾಕುವುದು ಆದ್ದರಿಂದ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಪ್ರಯೋಗವನ್ನು ನೋಡೋಣ ಆದ್ದರಿಂದ ನಾನು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅನ್ನು ಅಳೆಯಲು ಬಯಸಿದರೆ ಈಗ ನೀವು ಇಲ್ಲಿ ನೋಡುತ್ತಿರುವುದು ಇವು ಯುಎ741 ನಾವು ಪ್ರತಿರೋಧಕಗಳನ್ನು ಬಳಸಿದ್ದೇವೆ ಸರಿ ಪ್ರತಿರೋಧಕಗಳ ಅದೇ ಮೌಲ್ಯ ಅಥವಾ 100 ಇಲ್ಲಿ ಅದು 100 ಕೆ ಸರಿ ಮತ್ತು ಜೊತೆಗೆ ವಿಸಿಸಿ ಮೈನಸ್ ವಿಸಿಸಿ ವಿಒ ನಾವು ವೋಲ್ಟೇಜ್ ವಿಒ ಮೌಲ್ಯವನ್ನು ಅಳೆಯಬೇಕು ಆದ್ದರಿಂದ ನಾವು ಆ ಇನ್ಪುಟ್ ಅನ್ನು ಊಹಿಸುತ್ತಿದ್ದೇವೆ ನಾವು ಗ್ರೌಂಡ್ ಮಾಡಿದ್ದೇವೆ ಇನ್ಪುಟ್ ನಾವು ಗ್ರೌಂಡ್ ಮಾಡಿದ್ದೇವೆ ಅಂದರೆ ಔಟ್ಪುಟ್ ವೋಲ್ಟೇಜ್ 0 ವೋಲ್ಟ್ ಆಗಿರಬೇಕು ಅದನ್ನು ಇಲ್ಲಿ ಬರೆಯುತ್ತೇನೆ ಆದ್ದರಿಂದ ಇನ್ಪುಟ್ ಗ್ರೌಂಡ್ ಆದಾಗ ಔಟ್ಪುಟ್ ವೋಲ್ಟೇಜ್ 0 ವೋಲ್ಟ್ ಆಗಿರುತ್ತದೆ ನಾವು ಯೋಚಿಸುವುದೇ ಸರಿ ಆದ್ದರಿಂದ ಔಟ್ಪುಟ್ ವೋಲ್ಟೇಜ್ 0 ಅಥವಾ ಇಲ್ಲವೇ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಲು ಬಯಸಿದರೆ ಮತ್ತು ನಾವು ಔಟ್ಪುಟ್ ವೋಲ್ಟೇಜ್ನಲ್ಲಿ ಎಷ್ಟು ವೋಲ್ಟೇಜ್ ನೀಡಬೇಕು ಆಗ ನೀವು ಸರ್ಕ್ಯೂಟ್ ಅನ್ನು ಸಂಪರ್ಕಿಸಬೇಕು ಈ ರೀತಿಯಾಗಿ ಈಗ ನಾವು ಸರ್ಕ್ಯೂಟ್ ಅನ್ನು ಸಂಪರ್ಕಿಸುವುದನ್ನು ನೋಡೋಣ ಚಿತ್ರದಲ್ಲಿ ತೋರಿಸಿರುವಂತೆ ಇದು ತುಂಬಾ ಸುಲಭ ಸರಿ ಮತ್ತು ನಾನು ಈ ಸ್ಲೈಡ್ಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಆದ್ದರಿಂದ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಎಲ್ಲಿಯಾದರೂ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಬಹುದು ಈಗ ಡಿಸಿ ಔಟ್ಪುಟ್ ವೋಲ್ಟೇಜ್ ಅನ್ನು ಪಿನ್ 6 ನಲ್ಲಿ ಅಳೆಯಿರಿ ಇದು ನಮಗೆ ತಿಳಿದಿರುವ ಪಿನ್ 6 ಮಲ್ಟಿಮೀಟರ್ ಬಳಸಿ ನೀವು ಮಲ್ಟಿಮೀಟರ್ ಅನ್ನು ಬಳಸಬಹುದು ನಿಮಗೆ ತಿಳಿದಿದೆ ಈಗ ಮಲ್ಟಿಮೀಟರ್ ಅನ್ನು ಹೇಗೆ ಬಳಸುವುದು ಮತ್ತು ಫಲಿತಾಂಶವನ್ನು ಟೇಬಲ್ನಲ್ಲಿ ರೆಕಾರ್ಡ್ ಮಾಡುವುದು ಇದು ಟೇಬಲ್ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಟೇಬಲ್ನಲ್ಲಿ ಮೌಲ್ಯವನ್ನು ದಾಖಲಿಸುತ್ತದೆ ಆದ್ದರಿಂದ ಸುಲಭ ಆದ್ದರಿಂದ ವಿಔಟ್ ವಿಔಟ್ ಏನಾದರೂ ಇರಲಿ ನಾವು ಇಲ್ಲಿ ಬರೆಯೋಣಸರಿ ವಿಇನ್ ಈ ಸೂತ್ರದಿಂದ ಅಳೆಯಬಹುದುವಿಔಟ್ ಏನಾದರೂ ಇರಲಿ ನಾವು ಸಾವಿರ ಭಾಗಿಸಿದಾಗ ಪಡೆಯಲು ಸಾಧ್ಯಏಕೆ ಅನುಪಾತದ ಕಾರಣ ಸರಿ ಆದ್ದರಿಂದ ಇದನ್ನು ಪ್ರಯೋಗದಲ್ಲಿ ನೋಡೋಣ ನಾವು ಈ ಮೌಲ್ಯದ ಕಾರ್ಯಾಚರಣಾ ಆಂಪ್ಲಿಫಯರ್ 3 ರೆಸಿಸ್ಟರ್ಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ನಾವು ಸಂಪರ್ಕಿಸುತ್ತೇವೆ ನಾವು ಅದನ್ನು ಸಂಪರ್ಕಿಸುತ್ತೇವೆ ಮತ್ತು ಔಟ್ಪುಟ್ ವೋಲ್ಟೇಜ್ ಅನ್ನು ಆರಂಭದಲ್ಲಿ ನೋಡೋಣ ಪ್ರಾಯೋಗಿಕ ಆಪ್ ಆಂಪ್ ನಲ್ಲಿ ನಾವು ಈ ಔಟ್ಪುಟ್ ವೋಲ್ಟೇಜ್ 0 ವೋಲ್ಟ್ ಅನ್ನು ನೋಡುವುದಿಲ್ಲ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ನಾವು ಕೆಲವು ಮಿಲಿವೋಲ್ಟ್ಗಳನ್ನು ನೋಡುತ್ತೇವೆ ಸರಿ ಆದ್ದರಿಂದ ಈ ಪ್ರಯೋಗವನ್ನು ನೋಡೋಣ ಮತ್ತೆ ಬ್ರೆಡ್ಬೋರ್ಡ್ನಲ್ಲಿ ನೋಡಬಹುದು ಅದು ಇಲ್ಲಿಯೇ ಇದೆ ಸರಿ ಸೀತಾರಾಮ್ ಈ ಪ್ರಯೋಗದಲ್ಲಿ ಭಾಗಿಯಾಗಿದ್ದಾರೆ ಅವರು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತಿದ್ದಾರೆ ಸರ್ಕ್ಯೂಟ್ಗಳು ಹೇಗೆ ಸಂಪರ್ಕ ಹೊಂದಿವೆ ಸರಿ ಆದ್ದರಿಂದ ಬ್ರೆಡ್ಬೋರ್ಡ್ ಇದೆ ನೀವು ಇಲ್ಲಿ ನೋಡುವಂತೆ ಬ್ರೆಡ್ಬೋರ್ಡ್ 3 ರೆಸಿಸ್ಟರ್ಗಳಿವೆ ಸರಿ ತದನಂತರ ನಾವು ಸೂಚಕ ಸರ್ಕ್ಯೂಟ್ ಅನ್ನು ಹೊಂದಿದ್ದೇವೆ ಡಿಸಿ ವಿದ್ಯುತ್ ಸರಬರಾಜಿನ ಮೂಲಕ ನಾವು ಬಯಾಸ್ ವೋಲ್ಟೇಜ್ ಜೊತೆಗೆ 15 ಮೈನಸ್ 15 ಅನ್ನು ನೀಡಿದ್ದೇವೆ ಸರಿ ಈಗ ನಾವು ಔಟ್ಪುಟ್ ವೋಲ್ಟೇಜ್ ಅನ್ನು ಅಳೆಯುತ್ತಿದ್ದೇವೆ ಆದ್ದರಿಂದ ಇನ್ಪುಟ್ ವೋಲ್ಟೇಜ್ಗಳು ಗ್ರೌಂಡ್ದಿಗೆ ಎರಡೂ ಟರ್ಮಿನಲ್ಗಳು ಸರಿಯಾಗಿವೆ ಈಗ ನಾವು ಔಟ್ಪುಟ್ ವೋಲ್ಟೇಜ್ ಅನ್ನು ಅರ್ಥಮಾಡಿಕೊಳ್ಳುತ್ತಿದ್ದೇವೆ ಅಲ್ಲಿಂದ ಔಟ್ಪುಟ್ ವೋಲ್ಟೇಜ್ ಪಿನ್ ಸಂಖ್ಯೆ 6 ಮತ್ತು ಗ್ರೌಂಡ್ ನ ನಡುವೆ ಅಥವಾ ಪಿನ್ ಸಂಖ್ಯೆ 6 ನಲ್ಲಿ ಔಟ್ಪುಟ್ ವೋಲ್ಟೇಜ್ ಅನ್ನು ಅಳೆಯಬಹುದು ಆದ್ದರಿಂದ ಔಟ್ಪುಟ್ ವೋಲ್ಟೇಜ್ಎಂದರೇನು ಎಂದು ನೋಡೋಣ ಮತ್ತೆ ಮಲ್ಟಿಮೀಟರ್ ಡಿಸಿ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿದೆ ಆದ್ದರಿಂದ ಅವರು ಧನಾತ್ಮಕತೆಯನ್ನು 6 ಕ್ಕೆ ಸಂಪರ್ಕಿಸುತ್ತಿದ್ದಾರೆ ಮತ್ತು ಇನ್ನೊಂದು ಟರ್ಮಿನಲ್ ಅನ್ನು ಗ್ರೌಂಡ್ ಸಂಪರ್ಕಿಸುತ್ತಿದ್ದಾರೆ ಅಲ್ಲಿ ನಾವು ನೋಡುತ್ತಿರುವ ಕೆಲವು ಔಟ್ಪುಟ್ ವೋಲ್ಟೇಜ್ ಇದೆ ನೀವು 7 6 ಮಿಲಿವೋಲ್ಟ್ಗಳನ್ನು ನೋಡಬಹುದು ಈಗ ನಿಜವಾದ ವಿಷಯ ಯಾವುದು ವಾಸ್ತವಿಕ ವಿಷಯವೆಂದರೆ ಔಟ್ಪುಟ್ ವೋಲ್ಟೇಜ್ 0 ಸರಿಯಾಗಿರಬೇಕು ಆದರೆ ಪ್ರಾಯೋಗಿಕ ಆಪ್ ಆಂಪ್ನಲ್ಲಿನ ನಿಜವಾದ ಆಪ್ ಆಂಪ್ನಲ್ಲಿ ಮೌಲ್ಯ ಔಟ್ಪುಟ್ ವೋಲ್ಟೇಜ್ 0 ಅನ್ನು ಪಡೆಯಲು ನಮಗೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ನಾವು 7 6 ಮಿಲಿವೋಲ್ಟ್ಗಳನ್ನು ಪಡೆದರೆ ನಾವು ಮಾಡಬಹುದು ಮಲ್ಟಿಮೀಟರ್ ಬಳಸಿ ನಾವು ಏನು ಪಡೆಯುತ್ತೇವೆ ಅದೇ ಮೌಲ್ಯವನ್ನು ಮೇಲಿರುವ ಪರದೆಯ ಕೋಷ್ಟಕದಲ್ಲಿ ಹಾಕಿದರೆ ನಂತರ ನಾನು 7 6 ಅನ್ನು 100 ರಿಂದ ವಿಭಜಿಸಿ ಬರೆಯಬಹುದು ಸರಿ ಆ ವಿಇನ್ ಇರುತ್ತದೆಅಂದರೆ ನನ್ನ ಔಟ್ಪುಟ್ 0 ಮಾಡಲು ನಾನು ಅನ್ವಯಿಸಬೇಕಾದ ಇನ್ಪುಟ್ನಲ್ಲಿ ಈ ಹೆಚ್ಚಿನ ವೋಲ್ಟೇಜ್ ಸರಿ ಈಗ ನೀವು ಈ ಪ್ರಯೋಗಗಳನ್ನು ಮನೆಯಲ್ಲಿಯೇ ಮಾಡಬಹುದು ಯಾವ ಪ್ರಯೋಗ ಇನ್ಪುಟ್ ಬಯಾಸ್ ಕರೆಂಟ್ ಇನ್ಪುಟ್ ಆಫ್ಸೆಟ್ ಕರೆಂಟ್ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಸರಿ ಈಗ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಇತರ ಗುಣಲಕ್ಷಣಗಳನ್ನು ನೋಡೋಣ ಅದು ಸ್ಲಿವ್ ದರ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಪ್ರಮುಖ ಗುಣಲಕ್ಷಣಗಳ ದರವನ್ನು ಸರಿಯಾಗಿ ನೋಡೋಣ ಹಾಗಾದರೆ ಸ್ಲಿವ್ ದರ ಎಂದರೇನು ಒಂದು ಹಂತದ ಇನ್ಪುಟ್ ವೋಲ್ಟೇಜ್ಗೆ ಪ್ರತಿಕ್ರಿಯೆಯಾಗಿ ಔಟ್ಪುಟ್ ವೋಲ್ಟೇಜ್ನ ಬದಲಾವಣೆಯ ಗರಿಷ್ಠ ದರ ಸರಿ ಔಟ್ಪುಟ್ ವೋಲ್ಟೇಜ್ನ ಬದಲಾವಣೆಯ ಗರಿಷ್ಠ ದರ ಆದ್ದರಿಂದ ನೀವು ಇಲ್ಲಿ ನೋಡುವ ಸ್ಟೆಪ್ ಇನ್ಪುಟ್ ವೋಲ್ಟೇಜ್ ಅನ್ನು ನಾನು ಅನ್ವಯಿಸಿದರೆ ಔಟ್ಪುಟ್ ವೋಲ್ಟೇಜ್ನಲ್ಲಿನ ಬದಲಾವಣೆ ಏನು ಔಟ್ಪುಟ್ ವೋಲ್ಟೇಜ್ನಲ್ಲಿನ ಬದಲಾವಣೆ ಏನು ಸರಿ ಗರಿಷ್ಠ ಬದಲಾವಣೆ ಇನ್ಪುಟ್ ಸಿಗ್ನಲ್ ಅನ್ನು ಔಟ್ಪುಟ್ ಎಷ್ಟು ವೇಗವಾಗಿ ಅನುಸರಿಸಬಹುದು ಎಂಬುದನ್ನು ಈಗ ಅಳೆಯಿರಿ ಇದು ಎಲ್ಲಾ ಸ್ಲಿವ್ ದರವಾಗಿದೆ ಸರಿ ಔಟ್ಪುಟ್ಇನ್ಪುಟ್ ಸಿಗ್ನಲ್ ಅನ್ನು ಎಷ್ಟು ವೇಗವಾಗಿ ಅನುಸರಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನಾನು ಇನ್ಪುಟ್ ಸಿಗ್ನಲ್ ನೀಡಿದಾಗ ಎಷ್ಟು ವೇಗವಾಗಿ ಔಟ್ಪುಟ್ ಪಡೆಯುತ್ತದೆ ನಾನು ಎಷ್ಟು ವೇಗವಾಗಿ ಔಟ್ಪುಟ್ ಪಡೆಯುತ್ತೇನೆ ಸರಿ ಸ್ಲಿವ್ ದರದ ಅಳತೆ ಇದೆ ಇದರರ್ಥ ಈ ನಿರ್ದಿಷ್ಟ ಗ್ರಾಫ್ನಲ್ಲಿ ನೀವು ನೋಡಿದರೆ ನಾವು ಏನು ನೋಡುತ್ತೇವೆ ಎಕ್ಸ್ ಅಕ್ಷವು ಮೈಕ್ರೊ ಸೆಕೆಂಡುಗಳಲ್ಲಿ ನಿಮ್ಮ ಸಮಯ ವೈ ಅಕ್ಷವು ವೋಲ್ಟೇಜ್ ಆಗಿದೆ ಸರಿ ಇದರ ಅರ್ಥವೇನೆಂದು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡಲು ನಾನು ಈ ನಿರ್ದಿಷ್ಟ ಗ್ರಾಫ್ನ ರಾಬರ್ಟ್ ಬಾಯ್ಸ್ಟಾಡ್ ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಸರ್ಕ್ಯೂಟ್ ಥಿಯರಿಯಿಂದ ತೆಗೆದುಕೊಂಡಿದ್ದೇನೆ ನೀವು ಈ ಪುಸ್ತಕವನ್ನು ಉಲ್ಲೇಖಿಸಬಹುದು ಮತ್ತು ಸ್ಲಿವ್ ದರವು ನಿಖರವಾಗಿ ಏನು ಎಂದು ನೀವು ವಿವರವಾಗಿ ಪಡೆಯುತ್ತೀರಿ ಆದರೆ ಈ ಉಪನ್ಯಾಸದಿಂದ ಈ ಗ್ರಾಫ್ ಎಂದರೆ ಏನು ಎಂದು ಅರ್ಥಮಾಡಿಕೊಳ್ಳೋಣ ಗ್ರಾಫ್ ತುಂಬಾ ಸುಲಭ ಇಲ್ಲಿ ನೀಲಿ ಬಣ್ಣದಲ್ಲಿ ತೋರಿಸಿರುವ ಇನ್ಪುಟ್ ವೋಲ್ಟೇಜ್ ಇದೆ ಸರಿ ತದನಂತರ ಈ ಔಟ್ಪುಟ್ ವೋಲ್ಟೇಜ್ ಅನ್ನು ಕೆಂಪು ಬಣ್ಣದಲ್ಲಿ ತೋರಿಸಲಾಗಿದೆ ಸರಿ ಆದ್ದರಿಂದ ಎಲ್ಲವೂ ಕೆಂಪು ಬಣ್ಣದ್ದಾಗಿದೆ ಏಕೆಂದರೆ ನನ್ನ ಪೆನ್ ಕೆಂಪು ಬಣ್ಣದ್ದಾಗಿದೆ ಆದ್ದರಿಂದ ನೀವು ಗೊಂದಲಕ್ಕೀಡಾಗಬಾರದು ಈಗ ನೀವು ನೋಡಬಹುದು ಈ ನಿರ್ದಿಷ್ಟ ಗ್ರಾಫ್ನಲ್ಲಿ ನೀಲಿ ಮತ್ತು ಕೆಂಪು ಸಿಗ್ನಲ್ ಇದೆ ಆದ್ದರಿಂದ ನಿಮ್ಮ ಕೆಂಪು ಬಣ್ಣವು ನಿಮ್ಮ ನೀಲಿ ಬಣ್ಣವನ್ನು ಎಷ್ಟು ವೇಗವಾಗಿ ಅನುಸರಿಸುತ್ತದೆ ಅದು ನಿಮ್ಮ ಸ್ಲಿವ್ ದರ ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಅಲ್ಲವೇ ಆದ್ದರಿಂದ ಸ್ಲೀವ್ ದರ Δವಿಔಟ್ ΔಟಿΔVout Δt ಈಗ ವಾಸ್ತವದಲ್ಲಿ ನೀವು ದರವನ್ನು ಸರಿಯಾಗಿ ಅಳೆಯಲು ಬಯಸಿದರೆ ಇದರರ್ಥ ಪ್ರಾಯೋಗಿಕವಾಗಿ ನಾವು ಸ್ಲಿವ್ ದರವನ್ನು ಅಳೆಯಲು ಬಯಸುತ್ತೇವೆ ಆದ್ದರಿಂದ ನಾವು ಸರ್ಕ್ಯೂಟ್ ಅನ್ನು ನೋಡೋಣ ಈಗ ನೀವು ಮತ್ತೆ ಪರದೆಯನ್ನು ನೋಡಬಹುದು ಸರಿ ಪರದೆಯಲ್ಲಿ ನೀವು ನೋಡುವುದರಲ್ಲಿ uA741 ಇದೆ ಸರಿ ಮತ್ತು ನೀವು ಇನ್ವರ್ಟಿಂಗ್ ಮಾಡದ ಟರ್ಮಿನಲ್ ಒನ್ ವೋಲ್ಟ್ ಪೀಕ್ನಲ್ಲಿ ಗರಿಷ್ಠಕ್ಕೆ ವೋಲ್ಟೇಜ್ ಅನ್ನು ಅನ್ವಯಿಸಿದ್ದೀರಿ ಆದ್ದರಿಂದ ಹಂತಗಳು ಯಾವುವು ಚಿತ್ರದಲ್ಲಿ ತೋರಿಸಿರುವಂತೆ ಮೊದಲ ಹಂತವು ಸರ್ಕ್ಯೂಟ್ ಅನ್ನು ಸಂಪರ್ಕಿಸುತ್ತಿದೆ ಆದ್ದರಿಂದ ಮತ್ತೆ ಈ ಸ್ಲೈಡ್ಗಳು ನಿಮ್ಮೊಂದಿಗೆ ಕೆಲಸ ಮಾಡಲು ಪ್ರವೇಶವನ್ನು ಹೊಂದಿರುವ ಸ್ಥಳದಲ್ಲಿ ಮಾಡಲು ಪ್ರಯತ್ನಿಸುತ್ತೀರಿ ಸರಿ ನೀವು ಪ್ರಯೋಗಾಲಯದಲ್ಲಿ ಬಳಸಬಹುದು ಮನೆಯಲ್ಲಿ ನೀವು ಆರಾಮವಾಗಿರುವಲ್ಲೆಲ್ಲಾ ಮನೆಯಲ್ಲಿ ಕೆಲಸ ಮಾಡಬಹುದು ಮತ್ತೆ ಯಾವುದೇ ವ್ಯವಸ್ಥೆಯನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಯಾವಾಗಲೂ ಅರ್ಥಮಾಡಿಕೊಳ್ಳಿ ಸರಿ ಮೊದಲು ಸುರಕ್ಷತೆ ಆದ್ದರಿಂದ ಅದನ್ನು ಹೇಗೆ ಬಳಸಬೇಕೆಂದು ನಿಮಗೆ ತಿಳಿದಿಲ್ಲದಿದ್ದರೆ ಅದನ್ನು ಮನೆಯಲ್ಲಿ ಪ್ರಯತ್ನಿಸಬೇಡಿ ಅದೇ ವಿಷಯ ಸರಿ ಸರಳವಾದ ಸಂಗತಿಗಳೂ ಸಹ ನಿಮಗೆ ತಿಳಿಯುವವರೆಗೂ ಪ್ರಯತ್ನಿಸಬೇಡಿ ಆದ್ದರಿಂದ ನೀವು ಯಾವುದನ್ನಾದರೂ ಬಳಸುವಾಗ ಜಾಗರೂಕರಾಗಿರಿ ಸರಿ ಅಂತಿಮವಾಗಿ ನಾವು ಡಿಸಿ ವೋಲ್ಟೇಜ್ ಅನ್ನು ಅನ್ವಯಿಸುತ್ತಿದ್ದೇವೆ ನಾವು ವೋಲ್ಟೇಜ್ ಅನ್ನು ಅನ್ವಯಿಸುತ್ತಿದ್ದೇವೆ ನಾವು ಉಪಕರಣಗಳನ್ನು ಬಳಸುತ್ತಿದ್ದೇವೆ ಆದ್ದರಿಂದ ನಾವು ಯಾವಾಗಲೂ ಜಾಗರೂಕರಾಗಿರಬೇಕು ಆದರೆ ವಿಷಯವೆಂದರೆ ನೀವು ಸ್ಲೀವ್ ದರವನ್ನು ಅಳೆಯಲು ಬಯಸಿದರೆ ಹಂತಗಳನ್ನು ಅನುಸರಿಸಿ ಮತ್ತು ನೀವು ಸ್ಲೀವ್ ದರವನ್ನು ಅಳೆಯಲು ಸಾಧ್ಯವಾಗುತ್ತದೆ ಸರ್ಕ್ಯೂಟ್ ಅನ್ನು ಹೇಗೆ ಸಂಪರ್ಕಿಸಲಾಗಿದೆ ಎಂಬುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಫಂಕ್ಷನ್ ಜನರೇಟರ್ ಬಳಸಿ ಈಗ ಫಂಕ್ಷನ್ ಜನರೇಟರ್ ಅನ್ನು ಹೇಗೆ ಬಳಸಲಾಗಿದೆ ಎಂದು ನಾವು ನೋಡಿದ್ದೇವೆ ಮತ್ತು ಗರಿಷ್ಠ ಚದರ ತರಂಗಕ್ಕೆ ನಾವು ಒಂದು ವೋಲ್ಟ್ ಶಿಖರವನ್ನು ಅನ್ವಯಿಸಬಹುದು ಆದ್ದರಿಂದ ನಾವು 25 ಕಿಲೋಹೆರ್ಟ್ಜ್ ಆವರ್ತನದಲ್ಲಿ ಗರಿಷ್ಠ ಚದರ ತರಂಗಕ್ಕೆ ಒಂದು ವೋಲ್ಟ್ ಶಿಖರವನ್ನು ಹೇಗೆ ಅನ್ವಯಿಸುತ್ತಿದ್ದೇವೆ ಎಂಬುದನ್ನು ನಾವು ಪ್ರಯೋಗದಲ್ಲಿ ನೋಡುತ್ತೇವೆ ನಾವು 25 ಕಿಲೋಹೆರ್ಟ್ಜ್ ಆವರ್ತನವನ್ನು ಇಡೋಣ ಸರಿ ಈಗ ನಮಗೆ ಆಸಿಲ್ಲೋಸ್ಕೋಪ್ಗಳ ಮತ್ತೊಂದು ವ್ಯವಸ್ಥೆ ಬೇಕು ಆದ್ದರಿಂದ ಪ್ರಯೋಗಗಳು ನಿಜವಾಗಿಯೂ ದುಬಾರಿಯಾಗಿದೆ ಅಥವಾ ಅದು ನಿಮ್ಮ ಮನೆಯಲ್ಲಿ ಸಾಕಷ್ಟು ಜಾಗವನ್ನು ಬಳಸುವುದಿಲ್ಲ ಆದ್ದರಿಂದ ನಿಮ್ಮ ಪ್ರಯೋಗಾಲಯಕ್ಕೆ ಹೋಗಲು ಪ್ರಯತ್ನಿಸಿ ಅಥವಾ ನಿಮ್ಮ ಸ್ನೇಹಿತನ ಲ್ಯಾಬ್ಗೆ ನೀವು ಪ್ರವೇಶಿಸಬಹುದು ನೀವು ಶಿಕ್ಷಕರಿಂದ ಅನುಮತಿ ಪಡೆಯಬಹುದು ಮತ್ತು ವಿದ್ಯಾರ್ಥಿಗೆ ಸಹಾಯ ಮಾಡಲು ಯಾರಾದರೂ ನಿಮಗೆ ಪ್ರಯೋಗಾಲಯಕ್ಕೆ ಪ್ರವೇಶವನ್ನು ನೀಡುತ್ತಾರೆ ಎಂದು ನನಗೆ ಖಾತ್ರಿಯಿದೆ ಅಲ್ಲಿ ನೀವು ಸರಳ ಪ್ರಯೋಗಗಳನ್ನು ಮಾಡಬಹುದು ಆದ್ದರಿಂದ ಆಸಿಲ್ಲೋಸ್ಕೋಪ್ನೊಂದಿಗೆ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಔಟ್ಪುಟ್ ಅನ್ನು ಗಮನಿಸಿ ನಾವು ಆಸಿಲ್ಲೋಸ್ಕೋಪ್ ಅನ್ನು ನೋಡುತ್ತೇವೆ ಮತ್ತು ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಔಟ್ಪುಟ್ ಅನ್ನು ನಾವು ಗಮನಿಸುತ್ತೇವೆ ವೋಲ್ಟೇಜ್ ಬದಲಾವಣೆ Δವಿ∆V ಗೆ ΔಟಿΔt ಸಂಬಂಧಿಸಿದಂತೆ ನಾವು ಅದನ್ನು ಅಳೆಯುತ್ತೇವೆ ಸರಿ ಏಕೆ ನಾವು ಕೊನೆಯ ಸ್ಲೈಡ್ನಲ್ಲಿ ನೋಡಿದ ಕಾರಣ ಪರಿಭ್ರಮಣ ದರದ ಸೂತ್ರವು Δವಿಔಟ್ ΔಟಿΔVout Δt ಅನ್ನು ಹೊರತುಪಡಿಸಿಏನೂ ಅಲ್ಲ ಆದ್ದರಿಂದ ನಾವು ಏನು ಅಳೆಯುತ್ತಿದ್ದೇವೆ ನಾವು ಇದು 4 ನೇ ಬಿಂದುವನ್ನು ಅಳೆಯುತ್ತಿದ್ದೇವೆ ಔಟ್ಪುಟ್ ವೋಲ್ಟೇಜ್ ತರಂಗ ರೂಪದ ವೋಲ್ಟೇಜ್ Δವಿ∆V ಮತ್ತು ΔಟಿΔt ಸಮಯ ಬದಲಾವಣೆಯನ್ನು ಅಳೆಯುತ್ತೇವೆ ಮತ್ತು ಫಲಿತಾಂಶಗಳನ್ನು ದಾಖಲಿಸುತ್ತೇವೆ ಮತ್ತು ಸ್ಲೀವ್ ದರವನ್ನು ಲೆಕ್ಕ ಹಾಕುತ್ತೇವೆ ಸರಿ ಮೊದಲ ಹಂತವು ಸರ್ಕ್ಯೂಟ್ ಅನ್ನು ಸಂಪರ್ಕಿಸಲು ಪುನರಾವರ್ತಿಸೋಣ ಎರಡನೆಯದು ಕಾರ್ಯಗಳ ಜನರೇಟರ್ ಬಳಸಿ 25 ಕಿಲೋಹೆರ್ಟ್ಜ್ ಎತ್ತರಕ್ಕೆ ಒಂದು ವೋಲ್ಟ್ ಗರಿಷ್ಠವನ್ನು ಅನ್ವಯಿಸಿ ಮೂರನೆಯದಾಗಿ ಆಸಿಲ್ಲೋಸ್ಕೋಪ್ನೊಂದಿಗೆ ಔಟ್ಪುಟ್ ತರಂಗರೂಪವನ್ನು ಗಮನಿಸಿ ನಾವು ಏನು ಅಳೆಯಬೇಕು ನಾವು Δವಿ∆V ಯಲ್ಲಿನ ಬದಲಾವಣೆಯನ್ನು ΔಟಿΔt ಸಮಯದಲ್ಲಿ ಔಟ್ಪುಟ್ ತರಂಗ ರೂಪದ ವೋಲ್ಟೇಜ್ನಲ್ಲಿನ ಬದಲಾವಣೆಯನ್ನು ಅಳೆಯಬೇಕು ಮತ್ತು ಅದರಿಂದ ನಾವು Δವಿ∆VΔಟಿΔt ನಿಂದ ನೀಡಲ್ಪಟ್ಟ ಸ್ಲೀವ್ ದರ ಅನ್ನು ಅಳೆಯಬಹುದು ಸರ್ಕ್ಯೂಟ್ ಸೆಟ್ ಅನಲಾಗ್ ಫಂಕ್ಷನ್ ಜನರೇಟರ್ ಅನ್ನು 1 ಕಿಲೋಹೆರ್ಟ್ಜ್ಗೆ ಬಳಸುವುದು ಈಗ ಸರ್ಕ್ಯೂಟ್ ಬಳಸಿ ಸಿಗ್ನಲ್ ಲೆವೆಲ್ 20 ವೋಲ್ಟ್ಗಳ ಗರಿಷ್ಠವನ್ನು ಗರಿಷ್ಠವಾಗಿ ಹೊಂದಿಸಿ ಆವರ್ತನವನ್ನು ಹೆಚ್ಚಿಸುತ್ತದೆ ಮತ್ತು ಆವರ್ತನವನ್ನು ಎಲ್ಲೋ 10 ಕಿಲೋಹೆರ್ಟ್ಜ್ ಅನ್ನು ವೀಕ್ಷಿಸಿ ಸ್ಲೀವ್ ದರ ಅಸ್ಪಷ್ಟತೆ ಸ್ಪಷ್ಟವಾಗುತ್ತದೆ ಆದ್ದರಿಂದ ಇಲ್ಲಿ ಬರೆಯಲಾಗಿರುವ ಈ ನಿರ್ದಿಷ್ಟ ವಿಷಯಗಳು ಇದನ್ನು ಕೋಷ್ಟಕದಲ್ಲಿ ಬರೆಯಲಾಗಿಲ್ಲ ಅದು ಕೋಷ್ಟಕದಲ್ಲಿಲ್ಲ ಸರಿ ಆದರೆ ಕಾರ್ಯಾಚರಣಾ ವರ್ಧಕವು ಅದನ್ನು ನಿರ್ವಹಿಸಬಲ್ಲ ಗರಿಷ್ಠ ಆವರ್ತನ ಎಷ್ಟು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅದನ್ನು ತಿಳಿಯಲು ನಾವು ಆವರ್ತನವನ್ನು ಹೆಚ್ಚಿಸುತ್ತಿದ್ದರೆ ನಾವು ಆವರ್ತನವನ್ನು ಹೆಚ್ಚಿಸುತ್ತಲೇ ಇರುತ್ತೇವೆ ಅಲ್ಲವೇ ಎಲ್ಲೋ ಸ್ಲೀವ್ ದರದಲ್ಲಿ ಸರಿಯಾದ ಅಸ್ಪಷ್ಟತೆ ಆಗುತ್ತದೆ ಸ್ಲೀವ್ ದರದಲ್ಲಿ ಸ್ವಲ್ಪ ಅಸ್ಪಷ್ಟತೆ ಉಂಟಾಗುತ್ತದೆ ಎಂದು ನಾವು ನೋಡುತ್ತೇವೆ ಈ ಅಸ್ಪಷ್ಟತೆಯಲ್ಲಿ ಆಪ್ ಆಂಪ್ ಅನ್ನು ನಿರ್ವಹಿಸಬಹುದಾದ ಗರಿಷ್ಠ ಆವರ್ತನವನ್ನು ಬ್ಯಾಂಡ್ವಿಡ್ತ್ ಎಂದು ಕರೆಯಲಾಗುತ್ತದೆ ಮತ್ತು ನಾವು ಈ ಮೌಲ್ಯವನ್ನು ಕೋಷ್ಟಕದಲ್ಲಿ ಅಳೆಯಬಹುದು ಇಲ್ಲಿ ನಾವು ಸ್ಲೀವ್ ದರವನ್ನು ಅಳೆಯುತ್ತಿಲ್ಲ ಅದಕ್ಕಾಗಿಯೇ ನೀವು ಪ್ರತ್ಯೇಕವಾಗಿ ಕಾಣದಿದ್ದರೆ ನಾವು ಗರಿಷ್ಠ ಆವರ್ತನವನ್ನು ಅಳೆಯುತ್ತಿಲ್ಲ ಆದ್ದರಿಂದ ಆವರ್ತನವನ್ನು ಅಳೆಯಲು ನಾವು ಟೇಬಲ್ ಅಥವಾ ಟೇಬಲ್ನಲ್ಲಿನ ಕಾಲಮ್ ಅನ್ನು ನೋಡುತ್ತಿಲ್ಲ ಸರಿ ನಾವು ಇಲ್ಲಿ ನಮ್ಮ ಆಲೋಚನೆ ಕೇವಲ ಸ್ಲೀವ್ ದರವನ್ನು ಅಳೆಯುವುದು ಮತ್ತು ಸ್ಲೀವ್ ದರವನ್ನು ಅಳೆಯಲು ನಾವು ಡೆಲ್ಟಾ ವಿ ಮತ್ತು ಡೆಲ್ಟಾ ಟಿ ಅನ್ನು ಅಳೆಯಬೇಕಾಗಿದೆ ನಮಗೆ ಏನು ಬೇಕು ನಮಗೆ ಆಸಿಲ್ಲೋಸ್ಕೋಪ್ ಅಗತ್ಯವಿದೆ ಮತ್ತು ನಮಗೆ ಕಾರ್ಯಾಚರಣೆಯ ಆಂಪ್ಲಿಫಯರ್ ಅಗತ್ಯವಿದೆ ಆದ್ದರಿಂದ ನಾವು ಅದನ್ನು ಒಂದೇ ಸರ್ಕ್ಯೂಟ್ ಹೇಗೆ ಮಾಡಬಹುದೆಂದು ನೋಡೋಣ ನಾನು ಅದನ್ನು ಬ್ರೆಡ್ಬೋರ್ಡ್ನಲ್ಲಿ ನಿಮಗೆ ತೋರಿಸುತ್ತೇನೆ ಮತ್ತು ಅದು ಹೇಗೆ ಕಾಣುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದ ನಾನು ಸ್ವಲ್ಪ ಹಿಂದೆ ಹೇಳಿದಂತೆ ಬ್ರೆಡ್ಬೋರ್ಡ್ನಲ್ಲಿ ನೋಡೋಣ ನೀವು ಇಲ್ಲಿ ಬ್ರೆಡ್ಬೋರ್ಡ್ ನೋಡುತ್ತೀರಿ ಮತ್ತು ಸರ್ಕ್ಯೂಟ್ ನಾವು ಪರದೆಯಲ್ಲಿ ನೋಡಿದಂತೆಯೇ ಇರುತ್ತದೆ ಮತ್ತು ಕಾರ್ಯಾಚರಣಾ ವರ್ಧಕವಿದೆ ನಾವು ಈ ಕಾರ್ಯಾಚರಣೆಯ ವರ್ಧಕವನ್ನು ಸಂಪರ್ಕಿಸಿದ್ದೇವೆ ಫಂಕ್ಷನ್ ಜನರೇಟರ್ಗೆ ಇದು ಫಂಕ್ಷನ್ ಜನರೇಟರ್ ಆಗಿದೆ ನೀವು ಇಲ್ಲಿ ನೋಡಬಹುದು ಹಾಗಾಗಿ ಸೀತಾರಾಮ್ ಅವರನ್ನು ಇಲ್ಲಿಗೆ ಬಂದು ಸಂಪರ್ಕಿಸಲು ನಾನು ಮತ್ತೆ ಕೇಳುತ್ತೇನೆ ಆದ್ದರಿಂದ ನಾವು ಆವರ್ತನವನ್ನು ಬದಲಾಯಿಸುತ್ತೇವೆ ಇದರಿಂದ ಈ ಸ್ಲೀವ್ ದರವನ್ನು ಹೇಗೆ ಸರಿಯಾಗಿ ಅಳೆಯಬಹುದು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ನಾವು ಇಲ್ಲಿ ಏನು ಮಾಡಿದ್ದೇವೆ ನಾವು ಆವರ್ತನ ಜನರೇಟರ್ ಅನ್ನು ಕಾರ್ಯಾಚರಣಾ ಆಂಪ್ಲಿಫೈಯರ್ಗೆ ಸಂಪರ್ಕಿಸಿದ್ದೇವೆ ಆದ್ದರಿಂದ ಸಿಗ್ನಲ್ಗಳು ಇಲ್ಲಿವೆ ಅದು ತನಿಖೆಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಈ ತನಿಖೆ ಆವರ್ತನ ಜನರೇಟರ್ನೊಂದಿಗೆ ಸಂಪರ್ಕ ಹೊಂದಿದೆ ಆವರ್ತನ ಜನರೇಟರ್ ಆಗಿ ನೀವು ನಿಕಟವಾಗಿ ನೋಡಿದರೆ ನಾವು 25 ಕಿಲೋಹೆರ್ಟ್ಜ್ ಅನ್ನು ಅನ್ವಯಿಸಿದ್ದೇವೆ ಎಂದು ನೀವು ನೋಡಬಹುದು ನೀವು ಪರದೆಯಲ್ಲಿ 25 ಕಿಲೋಹೆರ್ಟ್ಜ್ ಅನ್ನು ನೋಡಬಹುದು ಸರಿ ಈಗ ಇದು ನಾವು ಅನ್ವಯಿಸಿದ ಚದರ ತರಂಗವಾಗಿದೆ ನೀವು ಇಲ್ಲಿ ಎಲ್ಲೋ ಚದರ ತರಂಗವನ್ನು ನೋಡಬಹುದು ಸರಿ ಮತ್ತು 25 ಕಿಲೋಹೆರ್ಟ್ಜ್ ಇದೆ ಈಗ ನೀವು ಈ 25 ಕಿಲೋಹೆರ್ಟ್ಜ್ ಅನ್ನು ಅನ್ವಯಿಸಿದಾಗ ಉನ್ನತ ಮಟ್ಟವು 500 ಮಿಲಿವೋಲ್ಟ್ ಆಗಿದೆ ಆದ್ದರಿಂದ 500 ಮಿಲಿವೋಲ್ಟ್ಗಳು ಈಗ ನೀವು ಔಟ್ಪುಟ್ ವೋಲ್ಟೇಜ್ ಎಂದರೇನು ಮತ್ತು ಸಮಯ ಯಾವುದು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಔಟ್ಪುಟ್ ವೋಲ್ಟೇಜ್ನಲ್ಲಿ ಬದಲಾವಣೆ ಏನು ಸಮಯದಲ್ಲಿ ಬದಲಾವಣೆ ಏನು ಆಸಿಲ್ಲೋಸ್ಕೋಪ್ ಸಹಾಯದಿಂದ ನೀವು ಇದನ್ನು ಮಾಡಬಹುದು ಆದ್ದರಿಂದ ಆಸಿಲ್ಲೋಸ್ಕೋಪ್ ಇಲ್ಲಿಯೇ ಇದೆ ಮತ್ತು ಇಲ್ಲಿ ನೀವು ಔಟ್ಪುಟ್ ವೋಲ್ಟೇಜ್ ಅನ್ನು ನೋಡಬಹುದು ಮತ್ತು ಔಟ್ಪುಟ್ ವೋಲ್ಟೇಜ್ನಲ್ಲಿನ ಬದಲಾವಣೆಯು ಸಮಯಕ್ಕೆ ಸಂಬಂಧಿಸಿದಂತೆ ಇರುತ್ತದೆ ಆದ್ದರಿಂದ ಹೌದು ಈಗ ನಾವು ನೋಡಬಹುದು ಸರಿ ಆದ್ದರಿಂದ ನಾವು ಪರದೆಯ ಮೇಲೆ ನೋಡಲು ಸಾಧ್ಯವಾದ ಸಂಕೇತಗಳನ್ನು ನಾವು ನೋಡಬಹುದು ಇದೇ ರೀತಿಯ ಸಂಕೇತವನ್ನು ನಾವು ಇಲ್ಲಿ ನೋಡಬಹುದು ನಾವು ಇನ್ಪುಟ್ ವೋಲ್ಟೇಜ್ ಅನ್ನು ಅನ್ವಯಿಸುತ್ತಿದ್ದೇವೆ ಮತ್ತು ಔಟ್ಪುಟ್ ವೋಲ್ಟೇಜ್ನಲ್ಲಿ ಸ್ವಲ್ಪ ವಿಳಂಬವಿದೆ ಔಟ್ಪುಟ್ ವೋಲ್ಟೇಜ್ನಲ್ಲಿ ಇದು ವಿಳಂಬವಾಗಿದೆ ಆಸಿಲ್ಲೋಸ್ಕೋಪ್ ಅನ್ನು ನಾವು ನೋಡಬಹುದು ಸರಿ ಈಗ ವೋಲ್ಟೇಜ್ನಲ್ಲಿನ ಬದಲಾವಣೆ ಏನು ಎಂದು ನಮಗೆ ತಿಳಿದಿದ್ದರೆ ಆಸಿಲ್ಲೋಸ್ಕೋಪ್ ಅನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಸರಿ ತದನಂತರ ನಾವು ಇದನ್ನು ನೋಡುತ್ತೇವೆ ಡೆಲ್ಟಾ ಟಿ ಸಮಯದ ಬದಲಾವಣೆ ಏನು ಆದ್ದರಿಂದ ಡೆಲ್ಟಾ ವಿ ಡೆಲ್ಟಾ ಟಿ ನಮಗೆ ಸ್ಲೀವ್ ದರವನ್ನು ನೀಡುತ್ತದೆ ಆದ್ದರಿಂದ ಕಾರ್ಯಾಚರಣೆಯ ಆಂಪ್ಲಿಫೈಯರ್ಗೆ ನಾವು ನಿರಂತರವಾಗಿ ಪ್ಲಸ್ 15 ಮೈನಸ್ 15 ಅನ್ನು ಅನ್ವಯಿಸುತ್ತಿದ್ದೇವೆ ಎಂದು ನೀವು ಇಲ್ಲಿ ನೋಡುತ್ತೀರಿ ನಾವು ನಿರ್ದಿಷ್ಟ ಆವರ್ತನವನ್ನು ನೀಡುತ್ತಿದ್ದೇವೆ ಅಂದರೆ ಜನರೇಟರ್ ಕಾರ್ಯನಿರ್ವಹಿಸಲು 25 ಕಿಲೋಹೆರ್ಟ್ಜ್ ಮತ್ತು ನಾವು ಆಸಿಲ್ಲೋಸ್ಕೋಪ್ ಬಳಸಿ ಔಟ್ಪುಟ್ ವೋಲ್ಟೇಜ್ ಅನ್ನು ಅಳೆಯುತ್ತಿದ್ದೇವೆ ಆದ್ದರಿಂದ ಕಾರ್ಯಾಚರಣಾ ಆಂಪ್ಲಿಫೈಯರ್ ಜೊತೆಗೆ ಎಲ್ಲಾ 3 ವಿಷಯಗಳನ್ನು ನಾವು ಒಟ್ಟಿಗೆ ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ಸ್ಲೀವ್ ದರ ಔಟ್ಪುಟ್ ವೋಲ್ಟೇಜ್ನಲ್ಲಿನ ಬದಲಾವಣೆ ಡೆಲ್ಟಾ ಟಿ∆t ಯಿಂದ ಭಾಗಿಸಲಾಗುತ್ತೆ ಆದ್ದರಿಂದ ∆ವಿ ∆ಟಿ∆V ∆t ಈಗ ನೀವು ಸ್ಲೈಡ್ನಲ್ಲಿ ನೆನಪಿಸಿಕೊಂಡರೆ ಒಂದು ವಿಷಯವೆಂದರೆ ನಾವು ಆವರ್ತನವನ್ನು ಹೆಚ್ಚಿಸುತ್ತೇವೆ ಮತ್ತು 10 ಕಿಲೋಹೆರ್ಟ್ಜ್ನ ಎಲ್ಲೋ ತರಂಗರೂಪವನ್ನು ವೀಕ್ಷಿಸುತ್ತೇವೆ ಎಂದು ಹೇಳಿದ್ದೇವೆ ಸ್ಲೀವ್ ದರ ಅಸ್ಪಷ್ಟತೆ ಸ್ಪಷ್ಟವಾಗುತ್ತದೆ ಆದ್ದರಿಂದ ನಾವು ಆ ಪ್ರಯೋಗವನ್ನು ಮಾಡೋಣ ನಾವು ಆವರ್ತನವನ್ನು ಕಡಿಮೆ ಮಾಡೋಣ ಮತ್ತು ನಿಧಾನವಾಗಿ ಹೆಚ್ಚಿಸೋಣ ಮತ್ತು ನೀವು ಆಸಿಲ್ಲೋಸ್ಕೋಪ್ನಲ್ಲಿ ಬದಲಾವಣೆಯನ್ನು ನೋಡುತ್ತೀರಿ ಸರಿ ದಯವಿಟ್ಟು ನೀವು ಅದನ್ನು ಮಾಡಬಹುದೇ ಆವರ್ತನ ಜನರೇಟರ್ ಬಳಸಿ ಅವರು ಆವರ್ತನವನ್ನು ಬದಲಾಯಿಸಲು ಹೋದಾಗ ನೀವು ಇಲ್ಲಿ ಆಸಿಲ್ಲೋಸ್ಕೋಪ್ ಅನ್ನು ನೋಡಬಹುದು ಮತ್ತು ನೀವು ಇಲ್ಲಿ ನೋಡಬಹುದು ಅಸ್ಪಷ್ಟತೆಯು ಸಂಭವಿಸುತ್ತದೆ ಸ್ಲೀವ್ ದರ ಬದಲಾಗಲು ಪ್ರಾರಂಭವಾಗುತ್ತದೆ ಸರಿ ಆದ್ದರಿಂದ ಅವರು ಸುಮಾರು 220 230 ಹರ್ಟ್ಜ್ನಿಂದ 230 ಹರ್ಟ್ಜ್ನಿಂದ ಬದಲಾಯಿಸುತ್ತಿದ್ದಾರೆನೀವು ಆಸಿಲ್ಲೋಸ್ಕೋಪ್ನತ್ತ ಗಮನ ಹರಿಸುತ್ತೀರಿ ಸರಿ ಈಗ ನೀವು ಇಲ್ಲಿ ನೋಡುತ್ತೀರಿ ಅವರು ಆವರ್ತನವನ್ನು ಬದಲಾಯಿಸುತ್ತಿದ್ದಾರೆ ಸರಿ ಅವರು 365 375 ಅನ್ನು ಅವರು ಏನಾಗುತ್ತದೆ ಎಂದು ನೀವು ಇಲ್ಲಿ ಕೇಂದ್ರೀಕರಿಸುತ್ತೀರಿ ಅವರು ಅದನ್ನು 425 ಕಿಲೋಹೆರ್ಟ್ಜ್ 465 ಕಿಲೋಹೆರ್ಟ್ಜ್ ಹೆಚ್ಚಿಸುತ್ತಿದ್ದಾರೆ ನೋಡಿ ನೀವು ನೋಡಿ ಬಹಳಷ್ಟು ಅಸ್ಪಷ್ಟತೆ ಇದೆ ಸರಿ ಆದರೆ ಅವರು ಆವರ್ತನವನ್ನು ಕಡಿಮೆಗೊಳಿಸುತ್ತಿದ್ದರೆ ನೀವು ಅದನ್ನು ಮತ್ತೆ ಕಡಿಮೆ ಮಾಡಬಹುದು ಹೌದು ಅವರು ಆವರ್ತನವನ್ನು ಕಡಿಮೆ ಮಾಡುತ್ತಿದ್ದಾರೆ ಎಂದು ನೀವು ನೋಡಿದರೆ ಅಸ್ಪಷ್ಟತೆ ಕಡಿಮೆಯಾಗುತ್ತದೆ ಮತ್ತು ಅದನ್ನು ಅರ್ಥಮಾಡಿಕೊಳ್ಳುವುದು ಸುಲಭ ಅಥವಾ ಸ್ಲೀವ್ ದರವನ್ನು ಅಳೆಯುವುದು ಸುಲಭ ಆದ್ದರಿಂದ ನಾವು ಅರ್ಥಮಾಡಿಕೊಳ್ಳುವುದು ಹೀಗೆ ಆದ್ದರಿಂದ ಒಂದು ನಿರ್ದಿಷ್ಟ ಆವರ್ತನ ಆಪ್ ಆಂಪ್ ಅನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಅದು ಕಾರ್ಯಾಚರಣೆಯ ಆಂಪ್ಲಿಫೈಯರ್ ಅನ್ನು ನಿರ್ವಹಿಸಬಹುದಾದ ಗರಿಷ್ಠ ಆವರ್ತನವಾಗಿದೆ ಆದ್ದರಿಂದ ಯಾವ ಆವರ್ತನ ಕಾರ್ಯಾಚರಣಾ ಆಂಪ್ಲಿಫೈಯರ್ ಅನ್ನು ನಿರ್ವಹಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು 2 ದಾರಿ ಅಥವಾ ಸುಲಭವಾದ ಮಾರ್ಗವಿದೆ ಮತ್ತು ಆವರ್ತನ ಚೆನ್ನಾಗಿ ಈ ಸ್ಲೀವ್ ದರವನ್ನು ವಿರೂಪಗೊಳಿಸಲಾಗುತ್ತದೆ ಸರಿ ಅಥವಾ ನಾವು ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸುವಾಗ ದರವನ್ನು ಅಳೆಯಬಹುದು ಇನ್ಪುಟ್ ಸಿಗ್ನಲ್ ಇದೆ ಎಂದು ನೀವು ನೋಡಬಹುದು ಇದು ಹಳದಿ ಬಣ್ಣದ್ದಾಗಿದೆ ನೀಲಿ ಬಣ್ಣ ಅಥವಾ ಹಸಿರು ಬಣ್ಣ ಅಥವಾ ತಿಳಿ ನೀಲಿ ಬಣ್ಣವನ್ನು ನೀವು ನೋಡಬಹುದು ಅದು ನಿಮ್ಮ ಔಟ್ಪುಟ್ಸಿಗ್ನಲ್ ಇನ್ಪುಟ್ ಮತ್ತು ಔಟ್ಪುಟ್ನ ನಡುವಿನ ವಿಳಂಬವಾಗಿದೆ ಡೆಲ್ಟಾ ಟಿ ಯಲ್ಲಿನ ಈ ಬದಲಾವಣೆ ಮತ್ತು ಡೆಲ್ಟಾ ವಿ ಬದಲಾವಣೆಯು ನಿಮ್ಮ 2 ಮೌಲ್ಯಗಳನ್ನು ನೀವು ಅಳೆಯಬೇಕಾದದ್ದು ಯಾವಾಗ ನೀವು ಈ 2 ಮೌಲ್ಯಗಳನ್ನು ಅಳೆಯುತ್ತೀರಿ ನೀವು ಮತ್ತೆ ಪರದೆಯತ್ತ ಬಂದರೆ ಮತ್ತು ನೀವು ಈ ಮೌಲ್ಯವನ್ನು ಟೇಬಲ್ ಡೆಲ್ಟಾ ವಿ ಮತ್ತು ಡೆಲ್ಟಾ ಟಿ ಮೇಲೆ ಬದಲಿಸಿದರೆ ನೀವು ಸ್ಲೀವ್ ದರವನ್ನು ಅಳೆಯಲು ಸಾಧ್ಯವಾಗುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಈ ನಿರ್ದಿಷ್ಟ ಮಾಡ್ಯೂಲ್ಗಾಗಿ ನಾವು ನಿಖರವಾಗಿ ಸ್ಲೀವ್ ದರವನ್ನು ಅರ್ಥಮಾಡಿಕೊಳ್ಳುತ್ತೇವೆ ನಾವು ಸ್ಲೀವ್ ದರವನ್ನು ಹೇಗೆ ಅಳೆಯಬಹುದು ಎಂಬ ಪ್ರಯೋಗವನ್ನು ನೋಡಿದ್ದೇವೆ ಆದ್ದರಿಂದ ಇದು ಈ ನಿರ್ದಿಷ್ಟ ಮಾಡ್ಯೂಲ್ನ ಅಂತ್ಯವಾಗಿದೆ ಈ ಕೊನೆಯ ಸ್ಲೈಡ್ನಲ್ಲಿ ನೀವು ನೋಡಬಹುದಾದ ಒಂದು ವಿಷಯ ಮತ್ತು ಪ್ರತಿ ಬಾರಿಯೂ ಅವರ ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಮಾಡಿದ ಕೆಲವು ಪ್ರಸಿದ್ಧ ವ್ಯಕ್ತಿಗಳಿಂದ ಒಂದು ಉಲ್ಲೇಖವನ್ನು ತರಲು ಪ್ರಯತ್ನಿಸುತ್ತೇನೆ ಸರಿ ಒಂದೋ ವಿಜ್ಞಾನದ ದೃಷ್ಟಿಯಿಂದ ಅಥವಾ ಎಂಜಿನಿಯರಿಂಗ್ ವಿಷಯದಲ್ಲಿ ಅಥವಾ ಶಿಕ್ಷಣ ತಜ್ಞರ ವಿಷಯದಲ್ಲಿ ಅಥವಾ ಸಮಾಜದ ದೃಷ್ಟಿಯಿಂದ ಏನನ್ನಾದರೂ ಮಾಡಿದ ವ್ಯಕ್ತಿಯು ಏನನ್ನಾದರೂ ಅನುಸರಿಸಲು ನಾವು ಪ್ರಯತ್ನಿಸಬಹುದು ಆದ್ದರಿಂದ ನೀವು ಥಾಮಸ್ ಎಡಿಸನ್ ಎಂಬ ವಿಜ್ಞಾನಿಯನ್ನು ತಿಳಿದಿರಬಹುದು ಮತ್ತು ಅವರು ಬಿಟ್ಟುಕೊಡುವುದರಲ್ಲಿ ನಮ್ಮ ದೊಡ್ಡ ದೌರ್ಬಲ್ಯವಿದೆ ಎಂದು ಹೇಳಿದರು ಯಶಸ್ವಿಯಾಗಲು ಅತ್ಯಂತ ನಿರ್ದಿಷ್ಟವಾದ ಮಾರ್ಗವೆಂದರೆ ಯಾವಾಗಲೂ ಮತ್ತೊಮ್ಮೆ ಪ್ರಯತ್ನಿಸುವುದು ಇನ್ನೊಮ್ಮೆ ಇದರರ್ಥ ನಾವು ಕೆಲಸ ಮಾಡುವಾಗ ಅದು ಬಿಟ್ಟುಕೊಡಲು ಪ್ರಯತ್ನಿಸುತ್ತೇವೆ ನಾನು ನಿಮಗೆ ಕಲಿಸಿದ ಈ ಪ್ರಯೋಗದಲ್ಲಿ ನೀವು ಕೆಲಸ ಮಾಡುತ್ತಿದ್ದೀರಿ ಎಂದು ಭಾವಿಸೋಣ ಮತ್ತು ನೀವು ಒಬ್ಬರೇ ಇಲ್ಲ ಎಂದು ನೀವು ನೋಡುತ್ತೀರಿ ಮತ್ತು ನೀವು ಹೇಳಿದ್ದೀರಿ ಓಹ್ ಇದು ಕೆಲಸ ಮಾಡುತ್ತಿಲ್ಲ ಮತ್ತೊಮ್ಮೆ ಪ್ರಯತ್ನಿಸಿ ಮತ್ತೊಮ್ಮೆ ಪ್ರಯತ್ನಿಸಿ ನೀವು ಯಶಸ್ವಿಯಾಗುತ್ತೀರಿ ಮತ್ತು ಅದೂ ಅವರು ಹೇಳಿದರು ಯಶಸ್ವಿಯಾಗಲು ಅತ್ಯಂತ ಖಚಿತವಾದ ಮಾರ್ಗವೆಂದರೆ ಮತ್ತೊಮ್ಮೆ ಪ್ರಯತ್ನಿಸುವುದು ಆದ್ದರಿಂದ ಬಿಟ್ಟುಕೊಡಬೇಡಿ ಸರಣಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ನಾವು ಯಾವ ಪ್ರಯೋಗಗಳನ್ನು ಮಾಡಿದ್ದೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ನೀವೇ ಅದನ್ನು ಮಾಡಿದಾಗ ನೀವು ಹೆಚ್ಚು ಅರ್ಥಮಾಡಿಕೊಳ್ಳುವಿರಿ ಎಂದು ನನಗೆ ಖಾತ್ರಿಯಿದೆ ಸರಿ ಆದ್ದರಿಂದ ಯಾವಾಗಲೂ ಕಲಿಯಲು ಪ್ರಯತ್ನಿಸಿ ತದನಂತರ ನೀವೇ ಪ್ರಯೋಗಗಳನ್ನು ಮಾಡಿ ಒಮ್ಮೆ ನೀವು ನೀವೇ ಪ್ರಯೋಗವನ್ನು ಮಾಡಿದರೆ ನಿಮಗೆ ಹೆಚ್ಚಿನ ಆಲೋಚನೆ ಅಥವಾ ಹೆಚ್ಚಿನ ಪ್ರಶ್ನೆಗಳು ಅಥವಾ ನೀವು ನನ್ನನ್ನು ಕೇಳಬಹುದಾದ ಹೆಚ್ಚಿನ ತೊಂದರೆಗಳನ್ನು ಹೊಂದಿರುತ್ತೀರಿ ಅಥವಾ ನೀವೇ ಪರಿಹರಿಸಲು ಪ್ರಯತ್ನಿಸುತ್ತೀರಿ ಸರಿ ಆದ್ದರಿಂದ ಇದು ಈ ನಿರ್ದಿಷ್ಟ ಮಾಡ್ಯೂಲ್ನ ಅಂತ್ಯವಾಗಿದೆ ಮತ್ತು ಮುಂದಿನ ಮಾಡ್ಯೂಲ್ನಲ್ಲಿ ಹೆಚ್ಚಿನ ಪ್ರಯೋಗಗಳೊಂದಿಗೆ ನಾನು ನಿಮ್ಮನ್ನು ನೋಡುತ್ತೇನೆ